ಆವಿಷ್ಕಾರಕ್ಕಾಗಿ ಮೊದಲನೆಯದು ಬಹಿರಂಗಪಡಿಸುವಿಕೆಯನ್ನು ನೋಡುವುದು ಆವಿಷ್ಕಾರಕ್ಕಾಗಿ ಮೊದಲನೆಯದು ಬಹಿರಂಗಪಡಿಸುವಿಕೆಯನ್ನು ನೋಡುವುದು ಆವಿಷ್ಕಾರಗಳು ಬಹಿರಂಗಪಡಿಸುವಿಕೆಯಲ್ಲದೆ ಬೇರೇನೂ ಅಲ್ಲ ಇದರಲ್ಲಿ ನಾವು ಪೇಟೆಂಟ್ ಪಡೆಯಬಹುದು ಆವಿಷ್ಕಾರಗಳು ಬಹಿರಂಗಪಡಿಸುವಿಕೆಯಲ್ಲದೆ ಬೇರೇನೂ ಅಲ್ಲ ಇದರಲ್ಲಿ ನಾವು ಪೇಟೆಂಟ್ ಪಡೆಯಬಹುದು ಬಹಿರಂಗಪಡಿಸುವಿಕೆಗಾಗಿ ನೀವು ಎಲ್ಲಿ ನೋಡುತ್ತೀರಿ ಬಹಿರಂಗಪಡಿಸುವಿಕೆಗಾಗಿ ನೀವು ಎಲ್ಲಿ ನೋಡುತ್ತೀರಿ ಬಹಿರಂಗಪಡಿಸುವಿಕೆಯು ಲಿಖಿತ ದಾಖಲೆಯಾಗಿದ್ದು ಅದು ಆವಿಷ್ಕಾರದ ಭೌತಿಕ ಸಾಕಾರಕ್ಕಿಂತ ಭಿನ್ನವಾಗಿದೆ ಬಹಿರಂಗಪಡಿಸುವಿಕೆಯು ಲಿಖಿತ ದಾಖಲೆಯಾಗಿದ್ದು ಅದು ಆವಿಷ್ಕಾರದ ಭೌತಿಕ ಸಾಕಾರಕ್ಕಿಂತ ಭಿನ್ನವಾಗಿದೆ ಭೌತಿಕ ಸಾಕಾರವು ಲಿಖಿತ ಬಹಿರಂಗಪಡಿಸುವಿಕೆಯಿಂದ ಭಿನ್ನವಾಗಿದೆ ಭೌತಿಕ ಸಾಕಾರವು ಲಿಖಿತ ಬಹಿರಂಗಪಡಿಸುವಿಕೆಯಿಂದ ಭಿನ್ನವಾಗಿದೆ ಉದಾಹರಣೆಗೆ ರಿಮೋಟ್ ಕಂಟ್ರೋಲ್ ಸಾಧನವು ಹೇಗೆ ಕಾಣುತ್ತದೆ ಉದಾಹರಣೆಗೆ ರಿಮೋಟ್ ಕಂಟ್ರೋಲ್ ಸಾಧನವು ಹೇಗೆ ಕಾಣುತ್ತದೆ ಇದು ಇಂಟರ್ಫೇಸ್ ಮತ್ತು ಕೆಲವು ಗುಂಡಿಗಳನ್ನು ಹೊಂದಿದೆ ಮತ್ತು ಸಾಮಾನ್ಯವಾಗಿ ಇದು ಪ್ರಮಾಣಿತ ರೂಪದಲ್ಲಿರುತ್ತದೆ ಇದು ಇಂಟರ್ಫೇಸ್ ಮತ್ತು ಕೆಲವು ಗುಂಡಿಗಳನ್ನು ಹೊಂದಿದೆ ಮತ್ತು ಸಾಮಾನ್ಯವಾಗಿ ಇದು ಪ್ರಮಾಣಿತ ರೂಪದಲ್ಲಿರುತ್ತದೆ ಇದನ್ನು ಭೌತಿಕ ಸಾಕಾರವೆಂದು ತಿಳಿಯಬಹುದು ಇದನ್ನು ಭೌತಿಕ ಸಾಕಾರವೆಂದು ತಿಳಿಯಬಹುದು ಅದೇ ಆವಿಷ್ಕಾರವನ್ನು ಲಿಖಿತ ರೂಪದಲ್ಲಿ ವಿವರಿಸಿದಾಗ ಅದನ್ನು ಬಹಿರಂಗಪಡಿಸುವಿಕೆ ಎಂದು ವಿವರಿಸಲಾಗುತ್ತದೆ ಅದೇ ಆವಿಷ್ಕಾರವನ್ನು ಲಿಖಿತ ರೂಪದಲ್ಲಿ ವಿವರಿಸಿದಾಗ ಅದನ್ನು ಬಹಿರಂಗಪಡಿಸುವಿಕೆ ಎಂದು ವಿವರಿಸಲಾಗುತ್ತದೆ ಪೇಟೆಂಟ್ ಬುದ್ಧಿವಂತ ಪ್ರೊಗ್ರಾಮೆಬಲ್ ಸಾರ್ವತ್ರಿಕ ದೂರಸ್ಥ ನಿಯಂತ್ರಣ ಸಾಧನವನ್ನು ವಿವರಿಸುತ್ತದೆ ಇದನ್ನು ಯಾವುದೇ ಸಾಧನವನ್ನು ನಿಯಂತ್ರಿಸಲು ಬಳಕೆದಾರರು ಬಳಸಬಹುದು ಪೇಟೆಂಟ್ ಬುದ್ಧಿವಂತ ಪ್ರೊಗ್ರಾಮೆಬಲ್ ಸಾರ್ವತ್ರಿಕ ದೂರಸ್ಥ ನಿಯಂತ್ರಣ ಸಾಧನವನ್ನು ವಿವರಿಸುತ್ತದೆ ಇದನ್ನು ಯಾವುದೇ ಸಾಧನವನ್ನು ನಿಯಂತ್ರಿಸಲು ಬಳಕೆದಾರರು ಬಳಸಬಹುದು ಇದು ಆಜ್ಞೆಗಳಿಗೆ ಪ್ರತಿಕ್ರಿಯಿಸುತ್ತದೆ ಇದು ಆಜ್ಞೆಗಳಿಗೆ ಪ್ರತಿಕ್ರಿಯಿಸುತ್ತದೆ ಇದನ್ನು ಅತಿಗೆಂಪು ಬ್ಲೂಟೂತ್ ಅಥವಾ ಇತರ ವೈರ್ಲೆಸ್ ವೈಯಕ್ತಿಕ ನೆಟ್ವರ್ಕ್ ತಂತ್ರಜ್ಞಾನದ ಮೂಲಕ ಸಂಪರ್ಕಿಸಲಾಗಿದೆ ಇದನ್ನು ಅತಿಗೆಂಪು ಬ್ಲೂಟೂತ್ ಅಥವಾ ಇತರ ವೈರ್ಲೆಸ್ ವೈಯಕ್ತಿಕ ನೆಟ್ವರ್ಕ್ ತಂತ್ರಜ್ಞಾನದ ಮೂಲಕ ಸಂಪರ್ಕಿಸಲಾಗಿದೆ ಲಿಖಿತ ವಿವರಣೆಯು ಭೌತಿಕ ಸಾಕಾರಕ್ಕಿಂತ ಬಹಳಷ್ಟು ಭಿನ್ನವಾಗಿದೆ ಲಿಖಿತ ವಿವರಣೆಯು ಭೌತಿಕ ಸಾಕಾರಕ್ಕಿಂತ ಬಹಳಷ್ಟು ಭಿನ್ನವಾಗಿದೆ ಸಾಮಾನ್ಯವಾಗಿ ನೀವು ಬಹಿರಂಗಪಡಿಸುವಿಕೆಯನ್ನು ನಿರೀಕ್ಷಿಸಬಹುದು ಸಾಮಾನ್ಯವಾಗಿ ನೀವು ಬಹಿರಂಗಪಡಿಸುವಿಕೆಯನ್ನು ನಿರೀಕ್ಷಿಸಬಹುದು ಇದನ್ನು ಆವಿಷ್ಕಾರ ಬಹಿರಂಗಪಡಿಸುವಿಕೆ ನಮೂನೆ ಅಥವಾ ಸಂಕ್ಷಿಪ್ತವಾಗಿ IDF ಎಂದು ಕರೆಯಲಾಗುತ್ತದೆ ಇದನ್ನು ಆವಿಷ್ಕಾರ ಬಹಿರಂಗಪಡಿಸುವಿಕೆ ನಮೂನೆ ಅಥವಾ ಸಂಕ್ಷಿಪ್ತವಾಗಿ IDF ಎಂದು ಕರೆಯಲಾಗುತ್ತದೆ ಆವಿಷ್ಕಾರ ಬಹಿರಂಗಪಡಿಸುವಿಕೆಯ ನಮೂನೆ ವಿವಿಧ ಕಾಲಮ್ಗಳನ್ನು ಹೊಂದಿರುತ್ತದೆ ಅದನ್ನು ನೀವು ಭರ್ತಿ ಮಾಡಲು ಆವಿಷ್ಕಾರಕನನ್ನು ಕೇಳುತ್ತೀರಿ ಆವಿಷ್ಕಾರ ಬಹಿರಂಗಪಡಿಸುವಿಕೆಯ ನಮೂನೆ ವಿವಿಧ ಕಾಲಮ್ಗಳನ್ನು ಹೊಂದಿರುತ್ತದೆ ಅದನ್ನು ನೀವು ಭರ್ತಿ ಮಾಡಲು ಆವಿಷ್ಕಾರಕನನ್ನು ಕೇಳುತ್ತೀರಿ ಜ್ಞಾನದ ಕ್ಷೇತ್ರ ಹಿನ್ನೆಲೆ ಕಲೆ ಅಸ್ತಿತ್ವದಲ್ಲಿರುವ ಆವಿಷ್ಕಾರಗಳೊಂದಿಗೆ ಹೋಲಿಕೆಗಳು ಅನುಕೂಲಗಳು ಸೃಜನಶೀಲ ಲಕ್ಷಣಗಳು ಭರ್ತಿ ಮಾಡಬೇಕಾದ ಕೆಲವು ಕ್ಷೇತ್ರಗಳು ಜ್ಞಾನದ ಕ್ಷೇತ್ರ ಹಿನ್ನೆಲೆ ಕಲೆ ಅಸ್ತಿತ್ವದಲ್ಲಿರುವ ಆವಿಷ್ಕಾರಗಳೊಂದಿಗೆ ಹೋಲಿಕೆಗಳು ಅನುಕೂಲಗಳು ಸೃಜನಶೀಲ ಲಕ್ಷಣಗಳು ಭರ್ತಿ ಮಾಡಬೇಕಾದ ಕೆಲವು ಕ್ಷೇತ್ರಗಳು ಆವಿಷ್ಕಾರ ಬಹಿರಂಗಪಡಿಸುವಿಕೆಯ ನಮೂನೆ ಆವಿಷ್ಕಾರಕರಿಂದ ತುಂಬಬೇಕಾದ ಮಾಹಿತಿಯನ್ನು ಹೊಂದಿರುತ್ತದೆ ಆವಿಷ್ಕಾರ ಬಹಿರಂಗಪಡಿಸುವಿಕೆಯ ನಮೂನೆ ಆವಿಷ್ಕಾರಕರಿಂದ ತುಂಬಬೇಕಾದ ಮಾಹಿತಿಯನ್ನು ಹೊಂದಿರುತ್ತದೆ ಆವಿಷ್ಕಾರಕರಿಂದ ಮಾಹಿತಿಯನ್ನು ಪಡೆಯುವ ಇನ್ನೊಂದು ಮಾರ್ಗವೆಂದರೆ ಆವಿಷ್ಕಾರಕನನ್ನು ಸಂದರ್ಶಿಸುವ ಮೂಲಕ ಆವಿಷ್ಕಾರಕರಿಂದ ಮಾಹಿತಿಯನ್ನು ಪಡೆಯುವ ಇನ್ನೊಂದು ಮಾರ್ಗವೆಂದರೆ ಆವಿಷ್ಕಾರಕನನ್ನು ಸಂದರ್ಶಿಸುವ ಮೂಲಕ ಪೇಟೆಂಟ್ ವಕೀಲರು ಸರಣಿಯನ್ನು ಪ್ರಶ್ನೆಗಳನ್ನು ಕೇಳುವ ಮೂಲಕ ಸಂದರ್ಶಕರಿಗೆ ಸಂದರ್ಶನ ಮಾಡುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡೆಯುವ ಮತ್ತು ಅಂತಿಮವಾಗಿ ಸಂದರ್ಶನದ ಮೂಲಕ ಆವಿಷ್ಕಾರಕರಿಂದ ಉತ್ತಮ ಬಹಿರಂಗಪಡಿಸುವಿಕೆಯನ್ನು ಪಡೆಯುವ ಸಾಂಪ್ರದಾಯಿಕ ವಿಧಾನ ಇದು ಪೇಟೆಂಟ್ ವಕೀಲರು ಸರಣಿಯನ್ನು ಪ್ರಶ್ನೆಗಳನ್ನು ಕೇಳುವ ಮೂಲಕ ಸಂದರ್ಶಕರಿಗೆ ಸಂದರ್ಶನ ಮಾಡುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡೆಯುವ ಮತ್ತು ಅಂತಿಮವಾಗಿ ಸಂದರ್ಶನದ ಮೂಲಕ ಆವಿಷ್ಕಾರಕರಿಂದ ಉತ್ತಮ ಬಹಿರಂಗಪಡಿಸುವಿಕೆಯನ್ನು ಪಡೆಯುವ ಸಾಂಪ್ರದಾಯಿಕ ವಿಧಾನ ಇದು ಬಹಿರಂಗಪಡಿಸುವುದು ಎಷ್ಟು ಮುಖ್ಯ ಬಹಿರಂಗಪಡಿಸುವುದು ಎಷ್ಟು ಮುಖ್ಯ ಬಹಿರಂಗಪಡಿಸುವಿಕೆಯನ್ನು ಹಿಂದಿನ ಕಲೆಯನ್ನು ಹುಡುಕಲು ಬಳಸಲಾಗುತ್ತದೆ ಬಹಿರಂಗಪಡಿಸುವಿಕೆಯನ್ನು ಹಿಂದಿನ ಕಲೆಯನ್ನು ಹುಡುಕಲು ಬಳಸಲಾಗುತ್ತದೆ ಬಹಿರಂಗಪಡಿಸುವಿಕೆಯು ಎಷ್ಟು ಪರಿಣಾಮಕಾರಿ ಬಹಿರಂಗಪಡಿಸುವಿಕೆಯು ಎಷ್ಟು ಪರಿಣಾಮಕಾರಿ ಬಹಿರಂಗಪಡಿಸುವಿಕೆಯನ್ನು ಹಿಂದಿನ ಕಲೆಗಾಗಿ ಹುಡುಕಲು ಬಳಸಬಹುದು ಮತ್ತು ಪೇಟೆಂಟ್ ವಿವರಣೆಯನ್ನು ಕರಡು ಮಾಡಲು ಸಹ ಇದನ್ನು ಬಳಸಬಹುದು ಬಹಿರಂಗಪಡಿಸುವಿಕೆಯನ್ನು ಹಿಂದಿನ ಕಲೆಗಾಗಿ ಹುಡುಕಲು ಬಳಸಬಹುದು ಮತ್ತು ಪೇಟೆಂಟ್ ವಿವರಣೆಯನ್ನು ಕರಡು ಮಾಡಲು ಸಹ ಇದನ್ನು ಬಳಸಬಹುದು ಇದು ಆವಿಷ್ಕಾರಕ ಮಾಡುವ ಬಹಿರಂಗಪಡಿಸುವಿಕೆಯಾಗಿದೆ ಇದು ಆವಿಷ್ಕಾರಕ ಮಾಡುವ ಬಹಿರಂಗಪಡಿಸುವಿಕೆಯಾಗಿದೆ ಅದು ಅಂತಿಮವಾಗಿ ಪೇಟೆಂಟ್ ವಿವರಣೆಯನ್ನು ಪಡೆಯುತ್ತದೆ ಬಹಿರಂಗಪಡಿಸುವಿಕೆಯ ಅವಶ್ಯಕತೆಗಳು ಪೇಟೆಂಟ್ ಕಾಯ್ದೆಯ ಭಾಷೆ ಅದು ಅಂತಿಮವಾಗಿ ಪೇಟೆಂಟ್ ವಿವರಣೆಯನ್ನು ಪಡೆಯುತ್ತದೆ ಬಹಿರಂಗಪಡಿಸುವಿಕೆಯ ಅವಶ್ಯಕತೆಗಳು ಪೇಟೆಂಟ್ ಕಾಯ್ದೆಯ ಭಾಷೆ ಅದು ಆವಿಷ್ಕಾರವನ್ನು ವಿವರಿಸಬೇಕು ಅದು ಆವಿಷ್ಕಾರವನ್ನು ವಿವರಿಸಬೇಕು ಅದು ವಿವರಗಳನ್ನು ಒದಗಿಸಬೇಕು ಅದು ವಿವರಗಳನ್ನು ಒದಗಿಸಬೇಕು ಇದು ಕಾರ್ಯಾಚರಣೆ ಅಥವಾ ಬಳಕೆಯನ್ನು ಸಹ ವಿವರಿಸಬೇಕು ಇದು ಕಾರ್ಯಾಚರಣೆ ಅಥವಾ ಬಳಕೆಯನ್ನು ಸಹ ವಿವರಿಸಬೇಕು ಇದು ಕಾರ್ಯಕ್ಷಮತೆಯ ವಿಧಾನ ಮತ್ತು ಉತ್ತಮ ವಿಧಾನವನ್ನು ವಿವರಿಸಬೇಕು ಇದು ಕಾರ್ಯಕ್ಷಮತೆಯ ವಿಧಾನ ಮತ್ತು ಉತ್ತಮ ವಿಧಾನವನ್ನು ವಿವರಿಸಬೇಕು ಆವಿಷ್ಕಾರವನ್ನು ನಿರ್ವಹಿಸುವ ಅತ್ಯುತ್ತಮ ವಿಧಾನವನ್ನು ಕ್ಲೈಮ್ ಮಾಡಲಾಗುವುದು ಎಂದು ಹೇಳಲಾಗುತ್ತದೆ ಆವಿಷ್ಕಾರವನ್ನು ನಿರ್ವಹಿಸುವ ಅತ್ಯುತ್ತಮ ವಿಧಾನವನ್ನು ಕ್ಲೈಮ್ ಮಾಡಲಾಗುವುದು ಎಂದು ಹೇಳಲಾಗುತ್ತದೆ ಹಕ್ಕುಗಳು ಸ್ಪಷ್ಟ ಮತ್ತು ಸಂಕ್ಷಿಪ್ತವಾಗಿರಬೇಕು ಹಕ್ಕುಗಳು ಸ್ಪಷ್ಟ ಮತ್ತು ಸಂಕ್ಷಿಪ್ತವಾಗಿರಬೇಕು ಅದು ಬಹಿರಂಗಪಡಿಸಿದನ್ನು ಆಧರಿಸಿರಬೇಕು ಅದು ಬಹಿರಂಗಪಡಿಸಿದನ್ನು ಆಧರಿಸಿರಬೇಕು ಪೇಟೆಂಟ್ ವಿವರಣೆಯ ಹಕ್ಕು ಪೇಟೆಂಟ್ ವಿವರಣೆಯ ಮುಕ್ತಾಯದ ಭಾಗವಾಗಿದೆ ಅಲ್ಲಿ ಪೇಟೆಂಟ್ ಆವಿಷ್ಕಾರವನ್ನು ಕ್ಲೈಮ್ ಮಾಡಲಾಗುತ್ತದೆ ಮತ್ತು ಬಹಿರಂಗಪಡಿಸಿದ ವಿಷಯವನ್ನು ಆಧರಿಸಿ ಹಕ್ಕು ಪಡೆಯಬೇಕು ಪೇಟೆಂಟ್ ವಿವರಣೆಯ ಹಕ್ಕು ಪೇಟೆಂಟ್ ವಿವರಣೆಯ ಮುಕ್ತಾಯದ ಭಾಗವಾಗಿದೆ ಅಲ್ಲಿ ಪೇಟೆಂಟ್ ಆವಿಷ್ಕಾರವನ್ನು ಕ್ಲೈಮ್ ಮಾಡಲಾಗುತ್ತದೆ ಮತ್ತು ಬಹಿರಂಗಪಡಿಸಿದ ವಿಷಯವನ್ನು ಆಧರಿಸಿ ಹಕ್ಕು ಪಡೆಯಬೇಕು ಬಹಿರಂಗಪಡಿಸುವಿಕೆಯು ಮುಖ್ಯವಾದುದು ಏಕೆಂದರೆ ಹಕ್ಕುಗಳನ್ನು ಬಹಿರಂಗಪಡಿಸುವಿಕೆಯಿಂದ ರಚಿಸಲಾಗಿದೆ ಬಹಿರಂಗಪಡಿಸುವಿಕೆಯು ಮುಖ್ಯವಾದುದು ಏಕೆಂದರೆ ಹಕ್ಕುಗಳನ್ನು ಬಹಿರಂಗಪಡಿಸುವಿಕೆಯಿಂದ ರಚಿಸಲಾಗಿದೆ ಆವಿಷ್ಕಾರ ಬಹಿರಂಗಪಡಿಸುವಿಕೆಯ ಫಾರ್ಮ್ ನೀವು ಆವಿಷ್ಕಾರಕರಿಂದ ಬಹಿರಂಗಪಡಿಸುವಿಕೆಯನ್ನು ಸೆರೆಹಿಡಿಯುವ ಒಂದು ಮಾರ್ಗವಾಗಿದೆ ಆವಿಷ್ಕಾರ ಬಹಿರಂಗಪಡಿಸುವಿಕೆಯ ಫಾರ್ಮ್ ನೀವು ಆವಿಷ್ಕಾರಕರಿಂದ ಬಹಿರಂಗಪಡಿಸುವಿಕೆಯನ್ನು ಸೆರೆಹಿಡಿಯುವ ಒಂದು ಮಾರ್ಗವಾಗಿದೆ ಒಂದು ವಿಶಿಷ್ಟ ಆವಿಷ್ಕಾರದ ಬಹಿರಂಗಪಡಿಸುವಿಕೆಯ ಫಾರ್ಮ್ ಇದೆ ನೀವು ಈ ಫಾರ್ಮ್ ಅನ್ನು ನೋಡಬಹುದು ಒಂದು ವಿಶಿಷ್ಟ ಆವಿಷ್ಕಾರದ ಬಹಿರಂಗಪಡಿಸುವಿಕೆಯ ಫಾರ್ಮ್ ಇದೆ ನೀವು ಈ ಫಾರ್ಮ್ ಅನ್ನು ನೋಡಬಹುದು ಅದನ್ನು ಸಂಶೋಧಕರಿಂದ ತುಂಬಿಸಬೇಕು ಅದನ್ನು ಸಂಶೋಧಕರಿಂದ ತುಂಬಿಸಬೇಕು ಆವಿಷ್ಕಾರದ ಹೆಸರು ಮತ್ತು ಮುಖ್ಯ ಸಂಶೋಧಕರಂತಹ ಸಂಪರ್ಕ ಮಾಹಿತಿಯನ್ನು ಹೊಂದಿರುವ ಭಾಗವಿದೆ ಆವಿಷ್ಕಾರದ ಹೆಸರು ಮತ್ತು ಮುಖ್ಯ ಸಂಶೋಧಕರಂತಹ ಸಂಪರ್ಕ ಮಾಹಿತಿಯನ್ನು ಹೊಂದಿರುವ ಭಾಗವಿದೆ ಅನೇಕ ಸಂಶೋಧಕರು ಇದ್ದರೆ ಅವರನ್ನು ಅವರ ರಾಷ್ಟ್ರೀಯತೆಯ ಜೊತೆಗೆ ನಮೂದಿಸಬೇಕಾಗುತ್ತದೆ ಏಕೆಂದರೆ ನಿಮ್ಮ ವಾಸವಿರುವ ಸ್ಥಳ ಫೈಲಿಂಗ್ ಅಧಿಕೃತ ಹುದ್ದೆ ಸಂಪರ್ಕ ಮಾಹಿತಿ ಮತ್ತು ವಿಳಾಸದ ಕೆಲವು ನಿಯಮಗಳನ್ನು ನಿರ್ಧರಿಸಬಹುದು ಅನೇಕ ಸಂಶೋಧಕರು ಇದ್ದರೆ ಅವರನ್ನು ಅವರ ರಾಷ್ಟ್ರೀಯತೆಯ ಜೊತೆಗೆ ನಮೂದಿಸಬೇಕಾಗುತ್ತದೆ ಏಕೆಂದರೆ ನಿಮ್ಮ ವಾಸವಿರುವ ಸ್ಥಳ ಫೈಲಿಂಗ್ ಅಧಿಕೃತ ಹುದ್ದೆ ಸಂಪರ್ಕ ಮಾಹಿತಿ ಮತ್ತು ವಿಳಾಸದ ಕೆಲವು ನಿಯಮಗಳನ್ನು ನಿರ್ಧರಿಸಬಹುದು ಆವಿಷ್ಕಾರದ ಪೇಟೆಂಟ್ ಶೀರ್ಷಿಕೆ ಸಂಕ್ಷಿಪ್ತ ವಿವರಣೆಯೊಂದಿಗೆ ತಾಂತ್ರಿಕ ಕ್ಷೇತ್ರವಾಗಿದೆ ಆವಿಷ್ಕಾರದ ಪೇಟೆಂಟ್ ಶೀರ್ಷಿಕೆ ಸಂಕ್ಷಿಪ್ತ ವಿವರಣೆಯೊಂದಿಗೆ ತಾಂತ್ರಿಕ ಕ್ಷೇತ್ರವಾಗಿದೆ ಕಾದಂಬರಿ ವೈಶಿಷ್ಟ್ಯ ಸೃಜನಶೀಲ ವೈಶಿಷ್ಟ್ಯ ಮತ್ತು ಸಾರ್ವಜನಿಕ ಬಹಿರಂಗಪಡಿಸುವಿಕೆ ಮತ್ತು ಪೂರ್ವ ಕಲೆ ವಿವರಣೆಯ ಭಾಗವಾಗಿದೆ ಕಾದಂಬರಿ ವೈಶಿಷ್ಟ್ಯ ಸೃಜನಶೀಲ ವೈಶಿಷ್ಟ್ಯ ಮತ್ತು ಸಾರ್ವಜನಿಕ ಬಹಿರಂಗಪಡಿಸುವಿಕೆ ಮತ್ತು ಪೂರ್ವ ಕಲೆ ವಿವರಣೆಯ ಭಾಗವಾಗಿದೆ ಇದು ವೈಜ್ಞಾನಿಕ ಪ್ರಕಟಣೆಗಳು ಅಥವಾ ಪೇಟೆಂಟ್ ಡೇಟಾಬೇಸ್ಗಳಾಗಿರಬಹುದು ಇದು ವೈಜ್ಞಾನಿಕ ಪ್ರಕಟಣೆಗಳು ಅಥವಾ ಪೇಟೆಂಟ್ ಡೇಟಾಬೇಸ್ಗಳಾಗಿರಬಹುದು ಭಾಗ ಡಿ ಯಲ್ಲಿ ಹೆಚ್ಚುವರಿ ಮಾಹಿತಿಗಾಗಿ ನಿಮ್ಮನ್ನು ಕೇಳಲಾಗುತ್ತದೆ ಭಾಗ ಡಿ ಯಲ್ಲಿ ಹೆಚ್ಚುವರಿ ಮಾಹಿತಿಗಾಗಿ ನಿಮ್ಮನ್ನು ಕೇಳಲಾಗುತ್ತದೆ ಕೆಲವು ಬಹಿರಂಗಪಡಿಸುವಿಕೆಯ ರೂಪಗಳು ಆವಿಷ್ಕಾರಕ ಮಾರುಕಟ್ಟೆ ಮೌಲ್ಯಮಾಪನ ಮತ್ತು ಪರವಾನಗಿಯನ್ನು ಕೋರಬಹುದು ಕೆಲವು ಬಹಿರಂಗಪಡಿಸುವಿಕೆಯ ರೂಪಗಳು ಆವಿಷ್ಕಾರಕ ಮಾರುಕಟ್ಟೆ ಮೌಲ್ಯಮಾಪನ ಮತ್ತು ಪರವಾನಗಿಯನ್ನು ಕೋರಬಹುದು ನಿಮ್ಮ ಆವಿಷ್ಕಾರವು ಏನನ್ನು ಪರಿಹರಿಸಲು ಬಯಸುತ್ತದೆ ನಿಮ್ಮ ಆವಿಷ್ಕಾರವು ಏನನ್ನು ಪರಿಹರಿಸಲು ಬಯಸುತ್ತದೆ ಅಸ್ತಿತ್ವದಲ್ಲಿರುವ ಪರಿಹಾರಗಳು ಯಾವುವು ಅಸ್ತಿತ್ವದಲ್ಲಿರುವ ಪರಿಹಾರಗಳು ಯಾವುವು ಅಸ್ತಿತ್ವದಲ್ಲಿರುವ ಪರಿಹಾರಗಳು ಯಶಸ್ವಿಯಾಗಿವೆ ಅಸ್ತಿತ್ವದಲ್ಲಿರುವ ಪರಿಹಾರಗಳು ಯಶಸ್ವಿಯಾಗಿವೆ ನಿಮ್ಮ ಆವಿಷ್ಕಾರವು ಏನು ಪರಿಹರಿಸಲು ಬಯಸುತ್ತದೆ ನಿಮ್ಮ ಆವಿಷ್ಕಾರವು ಏನು ಪರಿಹರಿಸಲು ಬಯಸುತ್ತದೆ ಅಸ್ತಿತ್ವದಲ್ಲಿರುವ ಸಮಸ್ಯೆಯನ್ನು ಪರಿಹರಿಸಲು ಅದು ಎಷ್ಟರ ಮಟ್ಟಿಗೆ ಪ್ರಯತ್ನಿಸುತ್ತದೆ ಅಸ್ತಿತ್ವದಲ್ಲಿರುವ ಸಮಸ್ಯೆಯನ್ನು ಪರಿಹರಿಸಲು ಅದು ಎಷ್ಟರ ಮಟ್ಟಿಗೆ ಪ್ರಯತ್ನಿಸುತ್ತದೆ ನಿಮ್ಮ ಆವಿಷ್ಕಾರವನ್ನು ಪ್ರತ್ಯೇಕಿಸುವ ನಿರ್ದಿಷ್ಟ ಲಕ್ಷಣಗಳು ನಿಮ್ಮ ಆವಿಷ್ಕಾರವನ್ನು ಪ್ರತ್ಯೇಕಿಸುವ ನಿರ್ದಿಷ್ಟ ಲಕ್ಷಣಗಳು ನಾವು ಸೃಜನಶೀಲ ವೈಶಿಷ್ಟ್ಯಗಳನ್ನು ಮತ್ತು ಪೇಟೆಂಟ್ ಪಡೆಯಬೇಕಾದ ಮತ್ತು ಹಕ್ಕು ಸಾಧಿಸಬಹುದಾದಂತಹವುಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ ನಾವು ಸೃಜನಶೀಲ ವೈಶಿಷ್ಟ್ಯಗಳನ್ನು ಮತ್ತು ಪೇಟೆಂಟ್ ಪಡೆಯಬೇಕಾದ ಮತ್ತು ಹಕ್ಕು ಸಾಧಿಸಬಹುದಾದಂತಹವುಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ ಸಾಮಾನ್ಯ ವೈಶಿಷ್ಟ್ಯಗಳು ಮತ್ತು ನಿರ್ದಿಷ್ಟ ವೈಶಿಷ್ಟ್ಯಗಳನ್ನು ಅರ್ಥಮಾಡಿಕೊಳ್ಳುವುದು ನಿರ್ಣಾಯಕವಾಗಿರುತ್ತದೆ ಏಕೆಂದರೆ ಆ ಇನ್ಪುಟ್ ಆಧರಿಸಿ ಮತ್ತು ನಿಮ್ಮ ಹಕ್ಕನ್ನು ರಚಿಸುವುದನ್ನು ಹೇಳಲಾಗುತ್ತದೆ ಸಾಮಾನ್ಯ ವೈಶಿಷ್ಟ್ಯಗಳು ಮತ್ತು ನಿರ್ದಿಷ್ಟ ವೈಶಿಷ್ಟ್ಯಗಳನ್ನು ಅರ್ಥಮಾಡಿಕೊಳ್ಳುವುದು ನಿರ್ಣಾಯಕವಾಗಿರುತ್ತದೆ ಏಕೆಂದರೆ ಆ ಇನ್ಪುಟ್ ಆಧರಿಸಿ ಮತ್ತು ನಿಮ್ಮ ಹಕ್ಕನ್ನು ರಚಿಸುವುದನ್ನು ಹೇಳಲಾಗುತ್ತದೆ ಆವಿಷ್ಕಾರದ ಕೆಲಸದ ಉದಾಹರಣೆಯು ಆವಿಷ್ಕಾರದ ಮೂಲಮಾದರಿಯ ರೂಪದಲ್ಲಿರಬಹುದು ದೃಶ್ಯ ಪ್ರಾತಿನಿಧ್ಯ ರೇಖಾಚಿತ್ರ ಆವಿಷ್ಕಾರದ ಕೆಲಸದ ಉದಾಹರಣೆಯು ಆವಿಷ್ಕಾರದ ಮೂಲಮಾದರಿಯ ರೂಪದಲ್ಲಿರಬಹುದು ದೃಶ್ಯ ಪ್ರಾತಿನಿಧ್ಯ ರೇಖಾಚಿತ್ರ ಆವಿಷ್ಕಾರವನ್ನು ವಾಣಿಜ್ಯಿಕವಾಗಿ ಬಳಸಿಕೊಳ್ಳಲಾಗಿದೆ ಮತ್ತು ಅದನ್ನು ವಿದೇಶದಲ್ಲಿ ಬಳಸಿಕೊಳ್ಳಲಾಗಿದೆಯೆ ಎಂದು ಹೇಳುವುದು ಆವಿಷ್ಕಾರಕನು ನೀಡಬೇಕಾದ ವಿವರಣೆಯ ಒಂದು ಭಾಗವಾಗಿದೆ ಆವಿಷ್ಕಾರವನ್ನು ವಾಣಿಜ್ಯಿಕವಾಗಿ ಬಳಸಿಕೊಳ್ಳಲಾಗಿದೆ ಮತ್ತು ಅದನ್ನು ವಿದೇಶದಲ್ಲಿ ಬಳಸಿಕೊಳ್ಳಲಾಗಿದೆಯೆ ಎಂದು ಹೇಳುವುದು ಆವಿಷ್ಕಾರಕನು ನೀಡಬೇಕಾದ ವಿವರಣೆಯ ಒಂದು ಭಾಗವಾಗಿದೆ ಯಾವುದೇ ಸಂವಾದವಿದೆಯೇ ಅಥವಾ ಆವಿಷ್ಕಾರಕರು ನಿರೀಕ್ಷಿತ ಖರೀದಿದಾರರು ಮತ್ತು ಪರವಾನಗಿಗಳಿಗೆ ಯಾವುದೇ ಬಹಿರಂಗಪಡಿಸುವಿಕೆಯನ್ನು ಮಾಡಿದ್ದಾರೆಯೇ ಯಾವುದೇ ಸಂವಾದವಿದೆಯೇ ಅಥವಾ ಆವಿಷ್ಕಾರಕರು ನಿರೀಕ್ಷಿತ ಖರೀದಿದಾರರು ಮತ್ತು ಪರವಾನಗಿಗಳಿಗೆ ಯಾವುದೇ ಬಹಿರಂಗಪಡಿಸುವಿಕೆಯನ್ನು ಮಾಡಿದ್ದಾರೆಯೇ